ಒಬ್ಜೆಕ್ಟ್ ಮಾದರಿಯ ಅಂಶಗಳು ಸಣ್ಣ ಟೈಪಿಂಗ್ ಕನ್ಕರೆನ್ಸಿ ಮತ್ತು ಪೆರ್ಸಿಸ್ಟೆನ್ಸ್ ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಆಂಡ್ ಡಿಸೈನ್ನ ಮಾಡ್ಯೂಲ್ 10 ಗೆ ಸುಸ್ವಾಗತ ಕಳೆದ ಮಾಡ್ಯೂಲ್ನ 8 ಮತ್ತು 9 ರಲ್ಲಿ ನಾವು ಒಬ್ಜೆಕ್ಟ್ ಮಾಡೆಲ್ಗಳ ಪ್ರಮುಖ ಅಂಶಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಒಬ್ಜೆಕ್ಟ್ ಮಾಡೆಲ್ಗಳನ್ನು ವಿನ್ಯಾಸಗೊಳಿಸಬೇಕಾದರೆ ಅಬ್ಸ್ಟ್ರಾಕ್ಷನ್ ಎನ್ಕ್ಯಾಪ್ಸುಲಶನ್ ಮೊಡ್ಯೂಲ್ಯಾರಿಟಿ ಮತ್ತು ಹೈರಾರ್ಖಿ ಎಂಬ 4 ಪ್ರಮುಖ ಅಂಶಗಳನ್ನು ಪರಿಗಣಿಸುವ ಅಗತ್ಯವಿದೆ ಎಂದು ನಾವು ನೋಡಿದ್ದೇವೆ ಅವು ಸಿಸ್ಟಮ್ನಲ್ಲಿನ ವಿನ್ಯಾಸದ ಅಂಶಗಳಿಗೆ ಸಂಬಂಧಿಸಿವೆ ನಾವು ಅಬ್ಸ್ಟ್ರಾಕ್ಷನ್ ಮತ್ತು ಹೈರಾರ್ಖಿ ಯ ಬಗ್ಗೆ ಮಾತನಾಡುವಾಗ ಮತ್ತು ಅನುಷ್ಠಾನವನ್ನು ಹೇಗೆ ಮಾಡಲಾಗುತ್ತದೆ ಹಾಗು ಕೋಡ್ ಮತ್ತು ವಿಭಿನ್ನ ಮಾಡ್ಯೂಲ್ಗಳನ್ನು ಹೇಗೆ ಆಯೋಜಿಸಲಾಗಿದೆ ಎಂಬುದಕ್ಕೂ ಅವು ಬಲವಾಗಿ ಸಂಬಂಧ ಹೊಂದಿವೆ ನಾವು ಒಬ್ಜೆಕ್ಟ್ ಮಾಡೆಲ್ಗಳ ಬಗ್ಗೆ ಮುಂದುವರಿಸುತ್ತೇವೆ ಮತ್ತು ಅದರ ಅಂಶಗಳನ್ನು ಇಂದು ತೀರ್ಮಾನಿಸಲು ಬಯಸುತ್ತೇವೆ ಮತ್ತು ಇಂದು ನಾವು ನಿರ್ದಿಷ್ಟವಾಗಿ 3 ಸಣ್ಣ ಅಂಶಗಳ ಬಗ್ಗೆ ಚರ್ಚಿಸುತ್ತೇವೆ ಇವು ಒಬ್ಜೆಕ್ಟ್ ಮಾಡೆಲ್ನಲ್ಲಿ ಉಪಯುಕ್ತ ಅಂಶಗಳಾಗಿವೆ ಆದರೆ ಕೆಲವು ಸಿಸ್ಟಮ್ ಅವಶ್ಯಕತೆಗಳನ್ನು ಇವುಗಳು ಅವಲಂಬಿಸುವುದು ಅನಿವಾರ್ಯವಲ್ಲ ಮತ್ತು ವಿನ್ಯಾಸಕನ ಕೌಶಲ್ಯವನ್ನು ಈ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಇದು ಟೈಪಿಂಗ್ ಕನ್ಕರೆನ್ಸಿ ಮತ್ತು ಪರ್ಸಿಸ್ಟೆನ್ಸ್ ಅನ್ನು ಒಳಗೊಂಡಿರುತ್ತದೆ ಇದು ಮಾಡ್ಯೂಲ್ನನ ರೂಪರೇಖೆಯಾಗಿದೆ ಇದು ಪ್ರತಿ ಸ್ಲೈಡ್ನ ಎಡಭಾಗದಲ್ಲಿ ಲಭ್ಯವಿರುತ್ತದೆ ಆದ್ದರಿಂದ ಇದು ಕೇವಲ ಒಬ್ಜೆಕ್ಟ್ ಮಾಡೆಲ್ನ ಅಂಶಗಳ ಸಂದರ್ಭವಾಗಿದೆ ನಿಮ್ಮ ಮರುಸಂಗ್ರಹಕ್ಕಾಗಿ ನಾವು ಈಗಾಗಲೇ ಮೇಲಿನ 4 ಅನ್ನು ಮಾಡಿದ್ದೇವೆ ನಾವು ಕೆಳಗಿನ 3 ಅನ್ನು ಮಾಡುತ್ತಿದ್ದೇವೆ ಆದ್ದರಿಂದ ನಾವು ವ್ಯವಹರಿಸುವ ಮೊದಲ ಅಂಶವನ್ನು ಟೈಪಿಂಗ್ ಎಂದು ಕರೆಯಲಾಗುತ್ತದೆ ನೀವೆಲ್ಲರೂ ಸಿ ಅಥವಾ ಸಿ C ಅಥವಾ ಜಾವಾ ಅಥವಾ ಪೈಥಾನ್ ಸ್ವಲ್ಪ ಪ್ರೋಗ್ರಾಮಿಂಗ್ ಮಾಡಿದ್ದೀರಿ ಎಂದು ನನಗೆ ತಿಳಿದಿದೆ ನೀವು ಒಂದು ಮೌಲ್ಯ ಅಥವಾ ಪಾರ್ಶ್ವವನ್ನು ಬಳಸಬೇಕಾದಾಗ ಅಥವಾ ನೀವು ವೇರಿಯೇಬಲ್ ಅನ್ನು ಬಳಸಬೇಕಾದಾಗಲೆಲ್ಲಾ ಅದಕ್ಕೆ ಸಂಬಂಧಿಸಿದ ಕೆಲವು ಟೈಪ್ ಗಳಿವೆ ಎಂದು ನಿಮಗೆ ತಿಳಿದಿರುತ್ತದೆ ಆದ್ದರಿಂದ ನಾನು ವೇರಿಯಬಲ್ ಎಕ್ಸ್ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು ಹೇಳಿದರೆ ಅದು ಯಾವ ರೀತಿಯ ಮೌಲ್ಯವನ್ನು ಹೊಂದಿರುತ್ತದೆ ಎಂಬುದನ್ನು ನಾನು ಪೂರ್ವನಿಯೋಜಿತವಾಗಿ ತಿಳಿದಿಲ್ಲ ಅಥವಾ ನಾನು 2 3 ಬಗ್ಗೆ ಮಾತನಾಡಿದರೆ ಅದು ಫ್ಲೋಟಿಂಗ್ ಪಾಯಿಂಟ್ ಸಂಖ್ಯೆಯೇ ಎಷ್ಟು ಬಿಟ್ಗಳಲ್ಲಿ ಪ್ರತಿನಿಧಿಸಲ್ಪಡುತ್ತದೆ ಎಂಬುದನ್ನು ನಾನು ಅರ್ಥಮಾಡಿಕೊಳ್ಳಬೇಕು ಮತ್ತು ಇತ್ಯಾದಿ ಮತ್ತು ಸರಳವಾದ ಪ್ರಾಚೀನ ಮೌಲ್ಯಗಳಲ್ಲದ ಒಬ್ಜೆಕ್ಟ್ಗಳ ಬಗ್ಗೆ ನಾವು ಮಾತನಾಡುವಾಗ ವಿಷಯಗಳು ನಿಜವಾಗಿಯೂ ಸಂಕೀರ್ಣವಾಗುತ್ತವೆ ಆದರೆ ಅವುಗಳು ಹಲವಾರು ಸ್ವತಂತ್ರ ಮೌಲ್ಯದ ವಸ್ತುಗಳ ಸಂಗ್ರಹವಾಗಿದ್ದು ಇವು ಅವುಗಳ ಗುಣಲಕ್ಷಣಗಳಾಗಿವೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಟೈಪ್ ಎಂಬುದು ಒಬ್ಜೆಕ್ಟ್ ಹೇಗೆ ವರ್ತಿಸಬೇಕು ಎಂಬುದನ್ನು ವ್ಯಾಖ್ಯಾನಿಸುವ ಪ್ರಮುಖ ಪರಿಕಲ್ಪನೆಯಾಗಿದೆ ಆದ್ದರಿಂದ ಪಚಾರಿಕ ಪರಿಭಾಷೆಯಲ್ಲಿ ಟೈಪಿಂಗ್ ಎನ್ನುವುದು ಒಬ್ಜೆಕ್ಟ್ನ ಕ್ಲಾಸ್ನ್ನು ಜಾರಿಗೊಳಿಸುವುದು ಆದ್ದರಿಂದ ಟೈಪಿಂಗ್ ಹೇಳುವಂತೆ ನಾನು ಒಬ್ಜೆಕ್ಟ್ನ ಕ್ಲಾಸ್ ಅನ್ನು ತಿಳಿದಿದ್ದರೆ ಅಥವಾ ಒಬ್ಜೆಕ್ಟ್ನ ಪ್ರಕಾರವನ್ನು ತಿಳಿದಿದ್ದರೆ ಅದು ಆ ಒಬ್ಜೆಕ್ಟ್ ಅನ್ನು ಬಳಸಿದಾಗಲೆಲ್ಲಾ ಆ ಕಲ್ಪನೆ ಅಥವಾ ಆ ಕ್ಲಾಸ್ನ ಷರತ್ತುಗಳು ಅಥವಾ ನಿರ್ಬಂಧಗಳನ್ನು ಜಾರಿಗೊಳಿಸಲಾಗುವುದು ಎಂದು ಖಚಿತಪಡಿಸುತ್ತದೆ ಆದ್ದರಿಂದ ವಿಭಿನ್ನ ಒಬ್ಜೆಕ್ಟ್ ಟೈಪ್ಗಳಿಗೆ ಇದನ್ನು ಪರಸ್ಪರ ಬದಲಾಯಿಸಲಾಗುವುದಿಲ್ಲ ಮತ್ತು ಅದನ್ನು ಕೆಲವು ನಿರ್ಬಂಧಿತ ರೀತಿಯಲ್ಲಿ ಸಾಂದರ್ಭಿಕವಾಗಿ ವಿನಿಮಯ ಮಾಡಿಕೊಂಡರೆ ಅದು ಕೆಲವು ಪೂರ್ವ ನಿರ್ಧಾರಿತ ನಿಯಮಗಳನ್ನು ಅನುಸರಿಸುತ್ತದೆ ಸರಳ ಪದಗಳಲ್ಲಿ ಇದರ ಅರ್ಥವೇನೆಂದರೆ ನಾನು ಸಿ ಯಲ್ಲಿ 2 ಅಸ್ಥಿರಗಳನ್ನು ಹೊಂದಿದ್ದರೆ ಎಕ್ಸ್ ಒಂದು ಪೂರ್ಣಾಂಕ ವೇರಿಯೇಬಲ್ ಅನ್ನು ಪ್ರತಿನಿಧಿಸುತ್ತದೆ ಅದು ಇಂಟಿಜರ್ ವ್ಯಾಲ್ಯೂವನ್ನು ಹೊಂದಿರುತ್ತದೆ ಮತ್ತು ಪಿ ಅಕ್ಷರಕ್ಕೆ ಸೂಚಿಸುವಿಕೆಯನ್ನು ಪ್ರತಿನಿಧಿಸುತ್ತದೆ ಅದು ಬಹುಶಃ ಸಿ ಸ್ಟ್ರಿಂಗ್ ಅನ್ನು ಅರ್ಥೈಸುತ್ತದೆ ನಂತರ ನಾವು ಅವುಗಳನ್ನು ಸಾಮಾನ್ಯವಾಗಿ ಪರಸ್ಪರ ಬದಲಾಯಿಸಬಹುದಾದ ರೀತಿಯಲ್ಲಿ ಬಳಸಲಾಗುವುದಿಲ್ಲ ಅದಕ್ಕೆ ಮತ್ತೊಂದು ಪೂರ್ಣಾಂಕ ಮೌಲ್ಯವನ್ನು ಸೇರಿಸಲು ನಾನು ಇಂಟಿಜರ್ ವ್ಯಾಲ್ಯೂವನ್ನು ಬಳಸಬಹುದು ಆದರೆ ನಾನು ಪಾಯಿಂಟರ್ ಹೊಂದಿದ್ದರೆ ಇನ್ನೊಂದು ಪಾಯಿಂಟರ್ ತೆಗೆದುಕೊಂಡು ಈ 2 ಪಾಯಿಂಟರ್ಗಳನ್ನು ಸೇರಿಸಲು ಸಾಧ್ಯವಿಲ್ಲ ಆದರೆ ಮತ್ತೆ ನಾನು ಒಂದು ಪೂರ್ಣಾಂಕವನ್ನು ತೆಗೆದುಕೊಂಡು ಪಾಯಿಂಟರ್ಗೆ ಸೇರಿಸಬಹುದು ಆದ್ದರಿಂದ ವರ್ತನೆಯ ಈ ಎಲ್ಲಾ ವಿಭಿನ್ನ ನಿರ್ಬಂಧಗಳನ್ನು ಒಬ್ಜೆಕ್ಟ್ ನ ಟೈಪ್ಅನ್ನು ಆಧರಿಸಿ ಪಡೆಯಲಾಗುತ್ತದೆ ಮತ್ತು ವಿಧಿಸಲಾಗುತ್ತದೆ ಆದ್ದರಿಂದ ನಿಮಗೆ ಹಿನ್ನೆಲೆ ನೀಡಲು ಮತ್ತು ಆಳವಾಗಿ ಮಾತನಾಡಲು ನಮಗೆ ಸಾಕಷ್ಟು ಸಮಯ ಇರುವುದಿಲ್ಲ ಟೈಪ್ ಮೂಲತಃ ಎಡಿಟಿಗಳು ಅಥವಾ ಅಬ್ಸ್ಟ್ರ್ಯಾಕ್ಟ್ ಡೇಟಾ ಟೈಪ್ ಗಳ ಸಿದ್ಧಾಂತಗಳಿಂದ ಹುಟ್ಟಿಕೊಂಡಿದೆ ಇದು ಪ್ರೋಗ್ರಾಮಿಂಗ್ ವ್ಯವಸ್ಥೆಗಳಲ್ಲಿ ಒಂದು ರೀತಿಯ ಅಭಿವೃದ್ಧಿಯಾಗಿದ್ದು ಇದು ಒಬ್ಜೆಕ್ಟ್ ಓರಿಯಂಟೆಡ್ ಮಾದರಿ ಪ್ರಬಲವಾಗುವುದಕ್ಕೆ ಮುಂಚೆಯೇ ಸಂಭವಿಸುತ್ತದೆ ಇದು ಅಬ್ಸ್ಟ್ರಾಕ್ಟ್ ಡೇಟಾ ಟೈಪ್ ಗಳು ನಾವು ಯಾವುದೇ ಪ್ರಕಾರದ ಬಗ್ಗೆ ಮಾತನಾಡುತ್ತಿದ್ದರೆ ನೀವು ಮೂಲತಃ ನೀವು ವ್ಯವಹರಿಸಬೇಕಾದ 3 ವಿಭಿನ್ನ ಅಂಶಗಳನ್ನು ಹೊಂದಿದ್ದೀರಿ ಎಂದು ಹೇಳಬೇಕು ಆದ್ದರಿಂದ ಎಡಿಟಿ ಗಾಗಿ ನೀವು ಮೌಲ್ಯಗಳ ಡೊಮೇನ್ ಬಗ್ಗೆ ಮಾತನಾಡುತ್ತೀರಿ ನೀವು ಕಾರ್ಯಾಚರಣೆಗಳ ಬಗ್ಗೆ ಮಾತನಾಡುತ್ತೀರಿ ಮತ್ತು ನೀವು ಮೂಲತತ್ವಗಳು ಎಂದು ಕರೆಯಲ್ಪಡುವ ಬಗ್ಗೆ ಮಾತನಾಡುತ್ತೀರಿ ಆದ್ದರಿಂದ ಒಂದು ನಿರ್ದಿಷ್ಟ ಪ್ರಕಾರದ ವೇರಿಯೇಬಲ್ ತೆಗೆದುಕೊಳ್ಳಬಹುದಾದ ಸಂಪೂರ್ಣ ಮೌಲ್ಯಗಳ ಗುಂಪನ್ನು ಡೊಮೇನ್ ಹೇಳುತ್ತದೆ ಆದ್ದರಿಂದ ಡೊಮೇನ್ ಅಲ್ಲಿ 1 ಬೈಟ್ ಸಹಿ ಮಾಡದ ಪೂರ್ಣಾಂಕವು 0 ರಿಂದ 255 ರವರೆಗೆ ಹೋಗುವ ಮೌಲ್ಯಗಳ ಗುಂಪಾಗಿದೆ ಎಂದು ಹೇಳುತ್ತಿದ್ದರೆ ಆ ಮೌಲ್ಯದೊಂದಿಗೆ ನಾನು ಏನು ಕಾರ್ಯಾಚರಣೆಗಳನ್ನು ಮಾಡಬಹುದು ಎಂದು ಹೇಳುತ್ತವೆ ಆದ್ದರಿಂದ ನಾವು ಪೂರ್ಣಾಂಕಗಳ ಬಗ್ಗೆ ಮಾತನಾಡುತ್ತಿದ್ದರೆ ನಮಗೆ ತಿಳಿದಿದೆ ನಂತರ ನಾನು ಪೂರ್ಣಾಂಕವನ್ನು ಸೇರಿಸಬಹುದು ನಾನು ಪೂರ್ಣಾಂಕವನ್ನು ಗುಣಿಸಬಹುದು ಮತ್ತು ಹೀಗೆ ಆದರೆ ನಾನು ಸೇರ್ಪಡಿಸಿದಾಗ ಕಾರ್ಯಾಚರಣೆಯು ನಿರ್ದಿಷ್ಟ ಅರ್ಥವನ್ನು ಹೊಂದಿರುತ್ತದೆ ಉದಾಹರಣೆಗೆ ನಾನು ಒಂದು ಬೈಟ್ ಸಹಿ ಮಾಡದ ಪೂರ್ಣಾಂಕದೊಂದಿಗೆ ಮಾತ್ರ ಕೆಲಸ ಮಾಡುತ್ತಿದ್ದರೆ ಅಂತಹ ಎರಡು ಪೂರ್ಣಾಂಕಗಳ ಸೇರ್ಪಡೆಯ ಫಲಿತಾಂಶವು 255 ಕ್ಕಿಂತ ಹೆಚ್ಚಿದ್ದರೆ ಖಂಡಿತವಾಗಿಯೂ ನನ್ನ ಡೊಮೇನ್ ಅದನ್ನು ಬೆಂಬಲಿಸುವುದಿಲ್ಲ ನಾನು ಆ ಮೌಲ್ಯವನ್ನು ಹಿಡಿದಿಡಲು ಸಾಧ್ಯವಿಲ್ಲ ಮತ್ತು ನಾವು ಅದನ್ನು ಮೌಲ್ಯಗಳ ಉಕ್ಕಿ ಹರಿಯುತ್ತೇವೆ ಎಂದು ಹೇಳುತ್ತೇವೆ ಮತ್ತು ನಾನು 1 ಅನ್ನು 256 ರೊಂದಿಗೆ ಸೇರಿಸಿದರೆ 1 ಬೈಟ್ನಲ್ಲಿ 255 ಸಹಿ ಮಾಡದಿರುವ ಅತಿದೊಡ್ಡ ಮೌಲ್ಯವಾಗಿದೆ ಆಗ ಫಲಿತಾಂಶವು 256 ಅಲ್ಲ ಆದರೆ ಫಲಿತಾಂಶವು 0 ಆಗುತ್ತದೆ ಆದ್ದರಿಂದ ಇವುಗಳು ವಿಭಿನ್ನ ರೀತಿಯ ಕಾರ್ಯಾಚರಣೆಗಳಾಗಿವೆ ತದನಂತರ ಅಂತಿಮವಾಗಿ ಈ ವಿಭಿನ್ನ ಕಾರ್ಯಾಚರಣೆಗಳು ತಮ್ಮ ನಡುವೆ ಹೇಗೆ ಪರಸ್ಪರ ವರ್ತಿಸುತ್ತವೆ ಎಂದು ಮೂಲತತ್ವಗಳು ಹೇಳುತ್ತವೆ ಉದಾಹರಣೆಗೆ ನಾನು ಪೂರ್ಣಾಂಕಕ್ಕೆ ಒಂದನ್ನು ಸೇರಿಸಿದರೆ ಅಂತಹ ಸಹಿ ಮಾಡದ 1 ಬಿಟ್ ಬೈಟ್ ಪೂರ್ಣಾಂಕಕ್ಕೆ 1 ಅನ್ನು ಸೇರಿಸಿದರೆ ಮತ್ತು ಅದರಿಂದ 1 ಅನ್ನು ಕಳೆಯುವುದಾದರೆ ನಾನು ಮೂಲ ಫಲಿತಾಂಶವನ್ನು ಪಡೆಯಬೇಕು ಆದ್ದರಿಂದ ಒಂದು ಮೂಲತತ್ವವು ಎಕ್ಸ್ 1 1 ಮಾಡಿದರೆ ನನಗೆ ಎಕ್ಸ್ ಅನ್ನು ನೀಡುವ ರೂಪವಾಗಿರಬಹುದು 1 ರೊಂದಿಗೆ 255 ಅನ್ನು ಸೇರಿಸುತ್ತಿದ್ದರೆ ನಾನು ಮಾತನಾಡಿದ ತಕ್ಷಣ ಉದಾಹರಣೆಯನ್ನು ನೀವು ಈಗ ಅರ್ಥಮಾಡಿಕೊಳ್ಳುತ್ತೀರಿ ಅಂದರೆ ಎಕ್ಸ್ ನ ಮೌಲ್ಯವು 1 ಆಗಿದ್ದರೆ ಐ 255 ಆಗಿದ್ದರೆ ಓವರ್ಫ್ಲೋ ಬಳಕೆಯಿಂದ ಎಕ್ಸ್ 1 ಫಲಿತಾಂಶವು 0 ಆಗುತ್ತದೆ ಈಗ ನಾನು 0 ರಿಂದ 1 ಅನ್ನು ಕಳೆಯುವಾಗ ಅಂಡರ್ ಫ್ಲೋ ನಿಯಮದಿಂದ ಮೌಲ್ಯವು 255 ಆಗಬೇಕು ಆದ್ದರಿಂದ ಇದು ಓವರ್ ಫ್ಲೋ ನಿಯಮ ಈ ನಿಯಮಗಳು ಸಮ್ಮಿತೀಯವಾಗದ ಹೊರತು ಇದು ಅಂಡರ್ ಫ್ಲೋ ನಿಯಮದ ಮೇಲೆ ಪರಿಣಾಮ ಬೀರುತ್ತದೆ ಈ ಕ್ರಿಯೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಓವರ್ಫ್ಲೋ ಅನ್ನು ಅನುಮತಿಸಬಹುದು ಆದರೆ ಅಂಡರ್ ಫ್ಲೋ ಮೌಲ್ಯವನ್ನು ಬದಲಾಯಿಸುವುದಿಲ್ಲ ನಂತರ ಈ ಸಿದ್ಧಾಂತವು ವಿಫಲಗೊಳ್ಳುತ್ತದೆ ಆದ್ದರಿಂದ ಅಬ್ಸ್ಟ್ರಾಕ್ಟ್ ಡೇಟಾ ಟೈಪ್ ಎನ್ನುವುದು ಒಂದು ಪ್ರಕಾರವು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದರ ಕುರಿತು ಸೈದ್ಧಾಂತಿಕ ಪಚಾರಿಕ ಪದಗಳ ಬಗ್ಗೆ ನಿಮಗೆ ಹೆಚ್ಚು ಹೇಳುವ ಕಲ್ಪನೆಯಾಗಿದೆ ಆದರೆ ಇದು ಪ್ರೋಗ್ರಾಮ್ ಗಳಿಗೆ ಕಡಿಮೆ ಮತ್ತು ಕಡಿಮೆ ನೇರವಾಗಿ ಬಳಕೆಯಾಗುತ್ತಿದೆ ಏಕೆಂದರೆ ನಾವು ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ನ ಕಾರ್ಯವಿಧಾನವನ್ನು ವಿಕಸನಗೊಂಡಿದ್ದೇವೆ ಅಲ್ಲಿ ಅಬ್ಸ್ಟ್ರಾಕ್ಟ್ ಡೇಟಾ ಟೈಪ್ ಗಳು ಅಥವಾ ಟೈಪಿಂಗ್ ಬಳಕೆಯು ಅಂಡರ್ ಲೈನ್ ತತ್ವಗಳನ್ನು ನೀಡುತ್ತದೆ ಈ ಎಲ್ಲಾ ಮೂಲತತ್ವಗಳನ್ನು ಖಾತ್ರಿಪಡಿಸಲಾಗಿದೆ ಮತ್ತು ನೀವು ನಿಜವಾಗಿಯೂ ಅದರ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಅಥವಾ ಮಾತನಾಡುವ ಅಗತ್ಯವಿಲ್ಲ ಆದ್ದರಿಂದ ನಾವು ನೋಡಿದ ಟೈಪ್ನ ಈ ಗುಣಲಕ್ಷಣಗಳು ಸ್ಟ್ರಕ್ಚರಲ್ ಮತ್ತು ಬಿಹೇವಿಯರಲ್ ಗುಣಲಕ್ಷಣಗಳೆ ಎಂಬ ಬಗ್ಗೆ ನಿಖರವಾಗಿ ನಿರೂಪಿಸಲ್ಪಟ್ಟಿದೆ ಅಂದರೆ ಮೂಲತಃ ಗುಣಲಕ್ಷಣಗಳು ಮತ್ತು ವಿಧಾನಗಳು ಮತ್ತು ಟೈಪ್ನ ಎಲ್ಲಾ ಎನ್ಟಿಟಿ ಗಳು ಹಂಚಿಕೊಳ್ಳುವ ಗುಣಲಕ್ಷಣಗಳ ಬಗ್ಗೆ ಮಾತನಾಡುತ್ತದೆ ಮತ್ತು ಅದನ್ನು ಸ್ಪಷ್ಟಪಡಿಸಲು ಪ್ರಸ್ತುತ ಕೋರ್ಸ್ಅಲ್ಲಿ ನಾವು ಅದೇ ಸಂದರ್ಭದಲ್ಲಿ ಕ್ಲಾಸ್ ನ ಕಲ್ಪನೆಯನ್ನು ಬಳಸುತ್ತಿದ್ದೇವೆ ನಾವು ಟೈಪ್ ಮತ್ತು ಕ್ಲಾಸ್ ಅನ್ನು ಪರಸ್ಪರ ಬದಲಾಯಿಸುತ್ತೇವೆ ಆದರೂ ಸಾಮಾನ್ಯವಾಗಿ ಪ್ರೋಗ್ರಾಮಿಂಗ್ ಭಾಷಾ ಸಿದ್ಧಾಂತ ಅಥವಾ ಒಬ್ಜೆಕ್ಟ್ ಓರಿಯಂಟೆಡ್ ಸಿದ್ಧಾಂತದಲ್ಲಿ ಅವು ಒಂದೇ ರೀತಿಯದ್ದಾಗಿರುತ್ತವೆ ಆದರೆ ನಿಖರವಾಗಿ ಒಂದೇ ಆಗಿರುವುದಿಲ್ಲ ಆದರೆ ಈ ಅಧ್ಯಾನದಲ್ಲಿ ನಾವು ಅವುಗಳನ್ನು ಒಂದೇ ರೀತಿ ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ಇದು ನಮ್ಮ ಓಓಎಡಿ ಪುಸ್ತಕದಿಂದ ತುಂಬಾ ಸುಂದರವಾದ ಕಾರ್ಟೂನ್ ಆಗಿದೆನಾವು ನೋಡಬಹುದು ಟೈಪ್ ಹೊಂದಿಕೆಯಾಗದಿದ್ದಲ್ಲಿ ಇವೆರಡೂ 3 ಆದರೆ ಈ ವ್ಯಕ್ತಿಯು 3 ರ ಆಕಾರವನ್ನು ಇನ್ನೊಂದಕ್ಕೆ ಹೊಂದಿಸಲು ಶ್ರಮಿಸುತ್ತಿದ್ದಾರೆ ಆದ್ದರಿಂದ ನಿಮ್ಮ ಟೈಪ್ಗಳು ವೇರಿಯೇಬಲ್ಗಳ ನಡುವೆ ಹೊಂದಿಕೆಯಾಗದಿದ್ದಾಗ ಮತ್ತು ನಾವು ಏನನ್ನಾದರೂ ಮಾಡಲು ಪ್ರಯತ್ನಿಸಿದಾಗ ಹೀಗೆಯೇ ಆಗುತ್ತದೆ ನಿಸ್ಸಂಶಯವಾಗಿನಾವು ಹಲವಾರು ವಿಭಿನ್ನ ರೀತಿಯ ಟೈಪ್ಗಳನ್ನು ಗಮನಾರ್ಹವಾಗಿ ಬಹಿರಂಗಪಡಿಸಿದ್ದೇವೆ ನಾವು ಸಿ ಯಿಂದ ಬರುತ್ತಿದ್ದರೆ ಮತ್ತು ನೀವು ಸಿ C ಅಥವಾ ಜಾವಾಕ್ಕೆ ಹೋಗುವಾಗ ಭಾಷೆಯಲ್ಲಿ ನೀಡಲಾದ ಹಲವಾರು ಬಿಲ್ಟ್ ಇನ್ ಟೈಪ್ಗಳು ಅಥವಾ ಪ್ರಿಮಿಟಿವಿ ಟೈಪ್primitives typeಗಳಿವೆ ತದನಂತರ ಕೆಲವು ಬಿಲ್ಡರ್ ಗಳನ್ನು ಭಾಷೆಯಲ್ಲಿ ನೀಡಲಾಗಿದೆ ಅವುಗಳೆಂದರೆ ಸಿನಲ್ಲಿ ಸ್ಟ್ರಕ್ಟ್ ಅಥವಾ ಸಿ ಅಥವಾ ಸಿCನಲ್ಲಿ ಸ್ಟ್ರಕ್ಟ್ ಅಥವಾ ಯೂನಿಯನ್ ನೀವು ಸ್ಟ್ರಕ್ಟ್ ಯೂನಿಯನ್ ಕ್ಲಾಸ್ ಅನ್ನು ಹೊಂದಿದ್ದೀರಿ ಈ ವಿಭಿನ್ನ ಪ್ರಕಾರಗಳು ಹೊಸ ಯೂಸರ್ ಡಿಫೈನ್ಡ ಟೈಪ್ಸ್ ಗಳನ್ನು ವ್ಯಾಖ್ಯಾನಿಸಲು ಅನುವು ಮಾಡಿಕೊಡುತ್ತದೆ ಇವುಗಳನ್ನು ಯುಡಿಟಿಸ್ ಎಂದು ಕರೆಯಲಾಗುತ್ತದೆ ಮತ್ತು ಇವುಗಳು ಯುಡಿಟಿಸ್ಗಳ ಕೆಲವು ಉದಾಹರಣೆಗಳಾಗಿವೆ ಉದಾಹರಣೆಗೆ ಸಿ C ನಲ್ಲಿ ನೀವು ಸಂಕೀರ್ಣ ಸಂಖ್ಯೆಗಳ ಸಂಕೀರ್ಣ ಕ್ಲಾಸ್ ಅನ್ನು ಮಾಡಬಹುದು ಅದು 2 ಪೂರ್ಣಾಂಕಗಳನ್ನು ಸೇರಿಸಲು ನೀವು ಬಳಸುವ ಅಲ್ಗಾರಿದಮ್ಗಿಂತ ಹೆಚ್ಚುವರಿಯಾಗಿ ವಿಭಿನ್ನ ರೀತಿಯ ಕ್ರಮಾವಳಿಗಳನ್ನು ಹೊಂದಿರುತ್ತದೆ ಇದು ಸಂಕೀರ್ಣ ಸಂಖ್ಯೆಯ ಮಾಡ್ಯುಲಸ್ ಅನ್ನು ತೆಗೆದುಕೊಳ್ಳುವಂತಹ ಹೊಸ ಕಾರ್ಯಾಚರಣೆಗಳನ್ನು ಸಹ ಹೊಂದಿರುತ್ತದೆ ಮತ್ತು ಇತ್ಯಾದಿನಾವು ವೆಕ್ಟರ್ ಟೈಪ್ ಗಳನ್ನು ಮಾಡಬಹುದು ನಾವು ಸ್ಟ್ರಿಂಗ್ ಟೈಪ್ ಗಳನ್ನು ಹೊಂದಬಹುದು ಮತ್ತು ನಾವು ನಮ್ಮ ಎಲ್ಎಮ್ಎಸ್ ಉದಾಹರಣೆಯನ್ನು ಮತ್ತೆ ಉಲ್ಲೇಖಿಸಿದರೆ ಇವು ಮೂಲತಃ ನಮ್ಮ ಎಲ್ಎಮ್ಎಸ್ ಉದಾಹರಣೆಯಿಂದ ಸಾಧ್ಯ ಕಾರ್ಯನಿರ್ವಾಹಕರಿಗೆ ಉದ್ಯೋಗಿಗೆ ಲೀಡ್ ಉದ್ಯೋಗಿ ರಜೆಗಾಗಿ ಸಾಂದರ್ಭಿಕ ರಜೆಗಾಗಿ ಹೀಗೆ ನಾವು ಟೈಪ್ಗಳು ಅಥವಾ ಕ್ಲಾಸ್ ನ್ನು ವ್ಯಾಖ್ಯಾನಿಸಬಹುದು ಈಗ ನಮಗೆ ಪ್ರೋಗ್ರಾಮಿಂಗ್ ಭಾಷೆಯ ಟೈಪ್ಅನ್ನು ನೋಡುವುದು ಅಗತ್ಯವಿದೆ ಈ ನಿರ್ದಿಷ್ಟ ಶಿರೋನಾಮೆ ಸ್ವಲ್ಪ ವಿನೋದವನ್ನು ಹೊಂದಿದೆಪದದ ಯಾವ ಬಳಕೆ ಟೈಪ್ ಎಂದರೆ ಒಂದು ರೀತಿಯ ಪ್ರೋಗ್ರಾಮಿಂಗ್ ಭಾಷೆಗಳು ಅಥವಾ ಪ್ರೋಗ್ರಾಮಿಂಗ್ ಭಾಷೆಯ ಡೇಟಾ ಟೈಪ್ ಆಗಿದೆ ಟೈಪ್ ಅನ್ನು ನೀವು ಎರಡೂ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ಹಾಗಾಗಿ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಬಲವಾಗಿ ಸ್ಟಾಟಿಕಲ್ ಟೈಪ್ ಅಥವಾ ಡೈನಾಮಿಕಲ್ ಟೈಪ್ ಎಂಬ 2 ವರ್ಗಗಳಾಗಿ ವಿಂಗಡಿಸಲಾಗಿದೆ ಸ್ಟಾಟಿಕಲ್ ಟೈಪ್ ಮಾಡಿದ ಭಾಷೆ ಸ್ಟಾಟಿಕ ಬೈಂಡಿಂಗ್ ಅಥವಾ ಡೈನಾಮಿಕ್ ಬೈಂಡಿಂಗ್ ಅನ್ನು ಬಳಸುತ್ತದೆ ಡೈನಾಮಿಕಲ್ ಟೈಪ್ ಮಾಡಿದ ಬೈಂಡಿಂಗ್ ಡೈನಾಮಿಕ್ ಬೈಂಡಿಂಗ್ ಅಥವಾ ಲೇಟ್ ಬೈಂಡಿಂಗ್ ಅನ್ನು ಬಳಸುತ್ತದೆ ನಿಖರವಾದ ಸರಳ ಪದಗಳಲ್ಲಿ ಇದರ ಅರ್ಥವೇನೆಂದರೆ ಈ 2 ಹೇಳಿಕೆಗಳಲ್ಲಿ ಕೇಂದ್ರೀಕರಿಸುವುದು ನಾವು ಟೈಪ್ ಬಗ್ಗೆ ಮಾತನಾಡುವಾಗ ಖಂಡಿತವಾಗಿಯೂ ನಾವು ವೇರಿಯೇಬಲ್ ಮತ್ತು ವೇರಿಯೇಬಲ್ ಅಲ್ಲಿ ಇರುವ ವ್ಯಾಲ್ಯೂ ಬಗ್ಗೆ ಯೋಚಿಸಬೇಕಾಗಿದೆ ನನ್ನ ಭಾಷೆಯನ್ನು ಸ್ಟಾಟಿಕಲ್ ಟೈಪ್ ಇಂದ ಮಾಡಿದರೆ ಆ ಟೈಪ್ ವೇರಿಯೇಬಲ್ನೊಂದಿಗೆ ಸಂಬಂಧ ಹೊಂದಿರುತ್ತದೆ ಆದ್ದರಿಂದ ವೇರಿಯೇಬಲ್ ಒಂದು ಟೈಪ್ಅನ್ನು ಹೊಂದಿದೆ ಮತ್ತು ಪ್ರೋಗ್ರಾಮ್ ಬರೆಯುವ ಸಮಯದಲ್ಲಿ ನೀವು ಅದನ್ನು ವ್ಯಾಖ್ಯಾನಿಸುತ್ತೀರಿ ಮತ್ತು ಕಂಪೈಲರ್ ಕಂಪೈಲ್ ಮಾಡುವಾಗ ಇದು ಆ ವೇರಿಯೇಬಲ್ ಟೈಪ್ ಎಂದು ನಿರ್ಧರಿಸುತ್ತದೆಮತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಆ ಟೈಪ್ ಅನ್ನು ಜಾರಿಗೊಳಿಸುತ್ತದೆ ಆದ್ದರಿಂದ ಟೈಪ್ ವೇರಿಯೇಬಲ್ನೊಂದಿಗೆ ಸಂಬಂಧಿಸಿದೆ ಕಂಪೈಲ್ ಸಮಯದಲ್ಲಿ ಅದು ಸಂಭವಿಸುತ್ತದೆ ನೀವು ಅದನ್ನು ಕರೆಯಲು ಕಾರಣವಾಗಿದೆ ಆದ್ದರಿಂದ ನಿಮ್ಮ ಪ್ರೋಗ್ರಾಮ್ ಟೈಪ್ಗಳನ್ನು ಪರಿಶೀಲಿಸುವ ಪ್ರಕ್ರಿಯೆಯು ಕಂಪೈಲರ್ ಕಾರ್ಯನಿರ್ವಹಿಸುತ್ತಿರುವ ಪ್ರೋಗ್ರಾಮ್ನ ಪಠ್ಯದ ವಿಶ್ಲೇಷಣೆಯನ್ನು ಆಧರಿಸಿದೆ ಯಾವುದೇ ಡೇಟಾ ಇಲ್ಲ ಮತ್ತು ಆದ್ದರಿಂದ ಅದನ್ನು ಸ್ಟಾಟಿಕಲ್ ಟೈಪ್ ಮಾಡಲಾಗಿದೆ ಆದ್ದರಿಂದ ನಾನು ಸಿ ಯ ಈ ಸರಳ ಉದಾಹರಣೆಯನ್ನು ನೋಡಿದರೆ ನಾನು 2 ವೇರಿಯೇಬಲ್ಗಳನ್ನು ವ್ಯಾಖ್ಯಾನಿಸಿದರೆ ನಿಮಗೆಲ್ಲರಿಗೂ ತಿಳಿಯುತ್ತದೆ ಇಂಟಿಜರ್ ಟೈಪ್ನ ಐ ವಿ ಎ ಎಲ್ ಡಬಲ್ ಟೈಪ್ನ ಡಿ ವಿ ಎ ಎಲ್ ನಂತರ ಟೈಪ್ ವೇರಿಯೇಬಲ್ ನೊಂದಿಗೆ ಸಂಬಂಧ ಹೊಂದಿರುತ್ತದೆ ಆದ್ದರಿಂದ ನಾನು ಮಾಡಬಾರದ ಕೆಲವು ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದಾಗ ನಾನು ಡಬಲ್ ಮೌಲ್ಯವನ್ನು ತೆಗೆದುಕೊಂಡು ಐ ವಿ ಎ ಎಲ್ ಗೆ ಹಾಕಲು ಪ್ರಯತ್ನಿಸಿದಾಗ ವೇರಿಯೇಬಲ್ ಟೈಪ್ ಇನ್ನೂ ಇಂಟಿಜರ್ ಆಗಿರುತ್ತದೆ ಆದ್ದರಿಂದ ಈ ನಿಯೋಜನೆಯನ್ನು ಸಾಧ್ಯವಾಗಿಸಲು ಕಂಪೈಲರ್ ಏನು ಮಾಡುತ್ತದೆ ಅದು 2 ಕೆಲಸಗಳನ್ನು ಮಾಡಬಹುದಿತ್ತು ಮೊದಲೆಯದಾಗಿ ಅದನ್ನು ಅನುಮತಿಸಬಹುದಿತ್ತು ಕೆಲವು ಸಿ ಅಥವಾ ಸಿ ನಂತಹ ಭಾಷೆ ಅದನ್ನು ನಿಖರವಾಗಿ ಅನುಮತಿಸುವುದಿಲ್ಲ ಅಥವಾ ಕೆಲವು ಭಾಷೆಗಳು ಸೂಚ್ಯ ಪರಿವರ್ತನೆಗೆ ಅನುವು ಮಾಡಿಕೊಡುತ್ತದೆ ಇದು 3 6 ಅನ್ನು ಡಬಲ್ ಮೌಲ್ಯವಾಗಿ ತೆಗೆದುಕೊಳ್ಳುತ್ತದೆ ಐವಲ್ಯು ಇಂಟ್ ಎಂದು ತಿಳಿದುಕೊಳ್ಳುವುದರಿಂದ ಪರಿವರ್ತನೆ ಆಗುತ್ತದೆ ಈ ಸಂದರ್ಭದಲ್ಲಿ ಇದು ಮೊಟಕುಗೊಳಿಸುವಿಕೆ ಮಾಡುತ್ತದೆ 6 ಅಲ್ಲಿ ಪಾಯಿಂಟ್ 6 ರ ಭಾಗವನ್ನು ಕೇವಲ ಎಸೆಯಲಾಗುತ್ತದೆ ಮತ್ತು 3 ವಾಸ್ತವವಾಗಿ ಐ ವಿ ಎ ಎಲ್ ಗೆ ನಿಯೋಜಿಸಲ್ಪಡುತ್ತದೆ ನಾನು ಬೇರೆ ಕೆಲಸ ಮಾಡಿದರೆ ಇದೇ ರೀತಿ ಆಗುತ್ತದೆ2 ಅನ್ನು ಡಿ ವಿ ಎ ಎಲ್ಗೆ ನಿಯೋಜಿಸಿದಾಗ 2 0 ಆಗುತ್ತದೆ ಇದಕ್ಕೆ ವಿರುದ್ಧವಾಗಿ ಡೈನಾಮಿಕಲ್ ಟೈಪ್ ಮಾಡಿದ ಭಾಷೆಯನ್ನು ಬಳಸಿದರೆ ಕೋಡ್ನ ಸ್ವರೂಪವು ತುಂಬಾ ಹೋಲುತ್ತದೆ ಕೋಡ್ ಅನ್ನು ಪೈಥಾನ್ ಅಲ್ಲಿ ಬರೆಯಲಾಗಿದೆ ಮತ್ತು ಪ್ರಮುಖ ಆಯೋಗವು ಈ ಎಲ್ಲಾ ಟೈಪ್ಅನ್ನು ವೇರಿಯೇಬಲ್ ಹೆಸರುಗಳಿಗಾಗಿ ಪೂರ್ವನಿರ್ಧರಿಸುತ್ತೆದೆ ಈಗ ನಾವು ಯಾವುದನ್ನೂ ಒದಗಿಸುವುದಿಲ್ಲ ಆದ್ದರಿಂದ ಈಗ ಟೈಪ್ ಮೌಲ್ಯದೊಂದಿಗೆ ಹೇಗೆ ಸಂಬಂಧಿಸಿದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಕಂಪೈಲ್ಯೇಸನ್ನ ಸಮಯದಲ್ಲಿ ಅದನ್ನು ನಿರ್ಧರಿಸಲಾಗುವುದಿಲ್ಲ ಡೈನಾಮಿಕ್ ಎಕ್ಸಿಕ್ಯೂಶನ್ ಸಮಯದಲ್ಲಿ ಇದನ್ನು ನಿರ್ಧರಿಸಲಾಗುತ್ತದೆ ಆದ್ದರಿಂದ ಮೌಲ್ಯ 2 ಅನ್ನು ನೀವು ನೋಡಿದರೆ ಮೌಲ್ಯವು ಇಂಟ್ ಟೈಪ್ ಆಗಿದೆ ಎಂದು ನೀವು ಗಮನಿಸುತ್ತೀರಿ ಮತ್ತು ನೀವು ಅದನ್ನು ಐ ವಿ ಎ ಎಲ್ಗೆ ನಿಯೋಜಿಸುತ್ತಿರುವುದರಿಂದ ಇದು ಇಂಟ್ ಟೈಪ್ ಆಗಿದೆ ಎಂದು ನೀವು ಗಮನಿಸುತ್ತೀರಿ ಮತ್ತು ನೀವು ಈ ನಿಯೋಜನೆಯನ್ನು ಮಾಡುತ್ತಿರುವುದರಿಂದ ಈ ಐವಲ್ನಲ್ಲಿ ಈ ಇಂಟ್ ಟೈಪ್ ಅನ್ನು ನೀವು ಇರಿಸುತ್ತೀರಿ ಆದ್ದರಿಂದನೀವು ಹೇಳುತ್ತೀರಿ ಐವಲ್ ಇಂಟ್ ಆಗಿದೆ ಆದರೆ ನಂತರದ ಸಮಯದಲ್ಲಿ ಆದ್ದರಿಂದ ಇವೆಲ್ಲವೂ ಪೈಥಾನ್ನಲ್ಲಿನ ಸೂಚನೆಗಳ ಅನುಕ್ರಮವಾಗಿದೆ ಆದ್ದರಿಂದ ನಂತರದ ಸಮಯದಲ್ಲಿ ನಾನು 3 6 ಅನ್ನು ನಿಯೋಜಿಸಲು ಆರಿಸುತ್ತೇನೆ 3 6 ಸ್ವಾಭಾವಿಕವಾಗಿ ಒಂದು ಟೈಪ್ ಅನ್ನು ಹೊಂದಿರುತ್ತದೆ ಅದು ಡಬಲ್ ಅಥವಾ ಫ್ಲೋಟಿಂಗ್ ಪಾಯಿಂಟ್ ಆಗಿದೆ ಆದ್ದರಿಂದ ನಾನು ಈ ಟೈಪ್ ಅನ್ನು ಐ ವಿ ಎ ಎಲ್ಗೆ ಹಾಕಲಾಗುತ್ತದೆ ಈ ನಿಯೋಜನೆಯನ್ನು ಮಾಡಿದಾಗ ಏನಾಗುತ್ತದೆ ಆದ್ದರಿಂದ ಐ ವಿ ಎ ಎಲ್ ಡಬಲ್ ಟೈಪ್ ವೇರಿಯಬಲ್ ಆಗುತ್ತದೆ ಮತ್ತು ಇದು ಪ್ರಿಮಿಟಿವ್ ಟೈಪ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇದು ವಿಭಿನ್ನ ಯೂಸರ್ ಡಿಫೈನ್ಡ್ ಟೈಪ್ ಗಳಿಗೂ ವಿಸ್ತರಿಸುತ್ತದೆ ಆ ಪೈಥಾನ್ ವಿಭಿನ್ನ ಪೈಥಾನ್ ತರಗತಿ ಗಳನ್ನು ಅನುಮತಿಸುತ್ತದೆ ಆದ್ದರಿಂದ ಪೈಥಾನ್ ನಲ್ಲಿನ ವೇರಿಯೇಬಲ್ ಟೈಪ್ ಆ ವೇರಿಯೇಬಲ್ಗೆ ಕೊನೆಯದಾಗಿ ನಿಗದಿಪಡಿಸಿದ ಮೌಲ್ಯದ ಟೈಪ್ ಆಗಿದೆ ಮತ್ತು ಆ ಟೈಪ್ ಅನ್ನು ನಿರ್ವಹಿಸಲಾಗುತ್ತದೆ ಆದ್ದರಿಂದ ಈ 2 ಹೇಳಿಕೆಗಳಲ್ಲಿನ ವ್ಯತ್ಯಾಸವೆಂದರೆ ಸ್ಟಾಟಿಕ್ ಕೇಸ್ನಲ್ಲಿ ಅದು ವೇರಿಯೇಬಲ್ನೊಂದಿಗೆ ಸಂಬಂಧಿಸಿದೆ ಡೈನಾಮಿಕ್ ಕೇಸ್ನಲ್ಲಿ ಇದು ಮೌಲ್ಯಗಳೊಂದಿಗೆ ಸಂಬಂಧ ಹೊಂದಿದೆ ಆದ್ದರಿಂದ ಅದು ಸ್ಟಾಟಿಕ್ ಮತ್ತು ಡೈನಾಮಿಕ್ ನಡುವಿನ ಮೂಲ ವ್ಯತ್ಯಾಸವಾಗಿದೆ ಮತ್ತು ಅದು ಬಹಳಷ್ಟು ಪರಿಣಾಮಗಳಿಗೆ ಕಾರಣವಾಗುತ್ತದೆ ಏಕೆಂದರೆ ನೀವು ಭಾಷೆಯನ್ನು ಸ್ಟಾಟಿಕ್ ಟೈಪ್ ಮಾಡಲು ಸಾಧ್ಯವಾದರೆ ನೀವು ಪಡೆಯುವ ಅನುಕೂಲವೆಂದರೆ ನೀವು ಕಂಪೈಲ್ ಸಮಯವನ್ನು ಸೇರಿಸಬಹುದುಈ ಸಂಭವನೀಯ ತಪ್ಪು ಎಂದು ನೀವು ಹೇಳಬಹುದು ಇದು ಬಹುಶಃ ತಪ್ಪು ನಿಯೋಜನೆ ಅಥವಾ ಇದು ಬಹುಶಃ ತಪ್ಪು ಆಹ್ವಾನವಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಅದರ ಡೈನಾಮಿಕ್ ಟೈಪ್ಅನ್ನು ಮಾಡಿದರೆ ನೀವು ಅದನ್ನು ಹೇಳಲು ಸಾಧ್ಯವಿಲ್ಲ ಆದರೆ ನಾವು ಚಲಿಸುವ ವಿವಿಧ ರೀತಿಯ ವಸ್ತುಗಳನ್ನು ಬಳಸಲು ಹೋದಾಗ ವಿವಿಧ ರೀತಿಯ ವಸ್ತುಗಳು ವಿಭಿನ್ನ ಹೈರಾರ್ಖಿ ಅಲ್ಲಿವೆ ನಾವು ಮೊದಲು ಮಾತನಾಡಿದ ವಾಹನ ಹೈರಾರ್ಖಿಯನ್ನು ನೀವು ನೆನಪಿಸಿಕೊಂಡರೆ ವಾಹನವು ಭೂಮಿ ನೀರು ಗಾಳಿ ಆಗಿರಬಹುದು ಭೂಮಿ ವಾಹನವು ಕಾರು ಅಥವಾ ಆಗಿರಬಹುದು ಈಗ ನಾನು ವಾಹನದ ಒಂದು ಉದಾಹರಣೆಯನ್ನು ಪಡೆದರೆ ಅದು ಕಾರು ಅಥವಾ ಹಡಗು ಅಥವಾ ಅದು ವಿಮಾನ ಅಥವಾ ಟಿನ್ ಯಾವುದು ಎಂದು ನನಗೆ ನಿಖರವಾಗಿ ಅದು ಏನು ಎಂದು ನಿಜವಾಗಿ ತಿಳಿದಿಲ್ಲ ಆದ್ದರಿಂದ ನಾನು ಯಾವ ರೀತಿಯ ಕಾರ್ಯಾಚರಣೆಗಳನ್ನು ಅನುಮತಿಸಬೇಕು ಎಂದು ನಿರ್ಧರಿಸಲು ಸ್ಟಾಟಿಕ್ ಟೈಮ್ ನಲ್ಲಿ ತೀರ್ಮಾನಿಸುವುದು ತುಂಬಾ ಕಷ್ಟಕರವಾದ ವಿಷಯವಾಗಿದೆ ಅದು ಕಾರು ಆಗಿದ್ದರೆ ಅದರಲ್ಲಿ ಎಷ್ಟು ಚಕ್ರಗಳಿವೆ ಎಂದು ನಾನು ಕೇಳಬೇಕು ಆದರೆ ಅದು ಹಡಗು ಆಗಿದ್ದರೆ ಅದರ ಪ್ರೊಪೆಲ್ಲರ್ ಎಷ್ಟು ವಿಭಿನ್ನ ಭಾಗಗಳನ್ನು ಹೊಂದಿದೆ ಎಂಬುದನ್ನು ನಾನು ಅನುಮತಿಸಬೇಕು ಮತ್ತು ಇತ್ಯಾದಿ ಆದ್ದರಿಂದ ಉತ್ತಮ ಪ್ರೋಗ್ರಾಮ್ ಸುರಕ್ಷತೆಗಾಗಿ ನಾನು ಸ್ಟಾಟಿಕ್ ಟೈಪಿಂಗ್ ಮಾಡಲು ಬಯಸುತ್ತೇನೆಯೇ ಅಥವಾ ಉತ್ತಮ ನಮ್ಯತೆಗಾಗಿ ಮತ್ತು ಹೆಚ್ಚು ಓಬ್ಜೆಕ್ಟ್ ಓರಿಯೆಂಟೇಷನ್ ಗಾಗಿ ಡೈನಾಮಿಕ್ ಟೈಪಿಂಗ್ ಮಾಡಲು ನಾನು ಬಯಸುತ್ತೇನೆಯೇ ಎಂಬುದರ ನಡುವೆ ಯಾವಾಗಲೂ ವ್ಯಾಪಾರವಿದೆ ಆದ್ದರಿಂದ ನಾವು ಬಳಸಲು ಉದ್ದೇಶಿಸಿರುವ ಹೆಚ್ಚು ಸಾಮಾನ್ಯ ಭಾಷೆಗಳನ್ನು ನೋಡಲು ಪ್ರಯತ್ನಿಸಿದರೆಸಿ ಅನ್ನು ನಿಸ್ಸಂಶಯವಾಗಿ ಸ್ಟಾಟಿಕಲಿ ಟೈಪ್ ಮಾಡಲಾಗಿದೆ ಸಿ C ಮತ್ತು ಜಾವಾದಲ್ಲಿ ಎಲ್ಲವನ್ನೂ ಸ್ಟಾಟಿಕ್ ಟೈಮ್ ನಲ್ಲಿ ಮಾಡಲಾಗುತ್ತದೆ ಆದರೆ ಸಿ C ಮತ್ತು ಜಾವಾ ಪಾಲಿಮಾರ್ಫಿಸಮ್ ಎಂಬ ಕಾರ್ಯವಿಧಾನದ ಮೂಲಕ ಡೈನಾಮಿಕ್ ಟೈಪಿಂಗ್ನ ಭಾಗವನ್ನು ಸಹ ಬೆಂಬಲಿಸುತ್ತದೆ ಮತ್ತು ಒಬ್ಜೆಕ್ಟ್ ಓರಿಯೆಂಟೇಷನ್ ಬೆಂಬಲಿಸಲು ಅದು ಬಲವಾದ ಹ್ಯಾಂಡಲ್ ಆಗಿ ಪರಿಣಮಿಸುತ್ತದೆ ಆದ್ದರಿಂದ ಸಿ C ಜಾವಾ ಭಾಷೆಗಳು ಅಡ್ಡಲಾಗಿ ಸ್ಟಾಟಿಕಲಿ ಟೈಪ್ ಮಾಡಲಾಗಿದೆ ಆದರೆ ಅವು ಕೆಲವು ಡೈನಾಮಿಕ್ ಟೈಪಿಂಗ್ ಅನ್ನು ಸಹ ಬೆಂಬಲಿಸುತ್ತವೆ ಆದರೆ ನೀವು ಪೈಥಾನ್ ನಂತಹ ಭಾಷೆಗಳನ್ನು ನೋಡಿದರೆ ಅವು ಡೈನಾಮಿಕ್ ಟೈಪ್ ಆಗುತ್ತವೆ ಪೈಥಾನ್ನಲ್ಲಿ ಸ್ಟಾಟಿಕ್ ಟೈಪಿಂಗ್ ಇಲ್ಲ ಆದ್ದರಿಂದ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ನೋಡಲು ಇದು ಒಂದು ಮಾರ್ಗವಾಗಿದೆ ಮತ್ತು ಓಬ್ಜೆಕ್ಟ್ ಮಾಡೆಲ್ ಗಳ ಈ ಸಣ್ಣ ಟೈಪಿಂಗ್ ಅಂಶವನ್ನು ಭಾಷೆಯ ವಿಶಿಷ್ಟತೆಗೆ ಸಂಬಂಧಿಸಲು ನಾನು ಪ್ರಯತ್ನಿಸುತ್ತೇನೆ ಏಕೆಂದರೆ ನಿಮ್ಮ ಪ್ರೋಗ್ರಾಮಿಂಗ್ ಭಾಷೆಯನ್ನು ನೀವು ಆರಿಸಿದಾಗ ನೀವು ವಿನ್ಯಾಸದ ಕೊನೆಯಲ್ಲಿ ಓಓಪಿ ಪ್ರೋಗ್ರಾಮಿಂಗ್ ಭಾಷೆ ಮತ್ತು ನಿಮ್ಮ ವಿನ್ಯಾಸವನ್ನು ನಿಮ್ಮ ಕ್ಲಾಸ್ಗಳುಹೈರಾರ್ಖಿಗಳು ಎನ್ಕ್ಯಾಪ್ಸುಲೇಷನ್ ಅನ್ನು ಆ ಭಾಷಾ ಸಂಕೇತವಾಗಿ ಪರಿವರ್ತಿಸಲು ಬಯಸುತ್ತೀರಿ ಭಾಷೆಯಿಂದ ನೀವು ಯಾವ ರೀತಿಯ ಬೆಂಬಲವನ್ನು ಪಡೆಯಬಹುದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಪ್ರೋಗ್ರಾಮಿಂಗ್ ಭಾಷೆಗಳ ಮತ್ತೊಂದು ರೀತಿಯ ಟೈಪಿಂಗ್ ಅಥವಾ ವರ್ಗೀಕರಣವಿದೆ ಇದನ್ನು ಸಾಮಾನ್ಯವಾಗಿ ಅಧ್ಯಯನ ಮಾಡಲಾಗಿದ್ದು ಅದು ಸ್ಟ್ರಾಂಗಲಿ ಟೈಪ್ಡ್ ವೀಕ್ಲಿಟೈಪ್ಡ್ ಮತ್ತು ಅನ್ ಟೈಪ್ಡ್ ನಡುವೆ ಇರುತ್ತದೆ ಬಲವಾಗಿ ಟೈಪ್ಡ್ ಭಾಷೆ ಹೇಳುತ್ತದೆ ನೀವು ಬಳಸುವ ಯಾವುದಾದರೂ ಒಂದು ಟೈಪ್ ಹೊಂದಿರಬೇಕು ಮತ್ತು ಆ ಟೈಪ್ ತುಂಬಾ ಕಟ್ಟುನಿಟ್ಟಾಗಿರಬೇಕು ಎಂದು ಹೇಳುತ್ತದೆ ಆದ್ದರಿಂದ ಟೈಪ್ ಮಾಡುವ ದೋಷಗಳು ಚಾಲನಾಸಮಯದಲ್ಲಿ ತಡೆಯಲ್ಪಡುತ್ತವೆ ಏಕೆಂದರೆ ನೀವು ಟೈಪ್ಅನ್ನು ಸಂಪೂರ್ಣವಾಗಿ ತಿಳಿದಿದ್ದರೆ ಮಾತ್ರ ಅದು ಸಂಭವಿಸಲು ಅನುಮತಿಸುತ್ತದೆ ಮತ್ತು ಅದನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬಹುದು ನೀವು ತುಂಬಾ ಕಡಿಮೆ ಇಂಪ್ಲಿಸಿಟಿ ಕನ್ವರ್ಷನ್ ಅನ್ನು ಅನುಮತಿಸುತ್ತದೆ ಅಥವಾ ಅನುಮತಿಸುವುದಿಲ್ಲ ಆದ್ದರಿಂದ ಇಂಟ್ ಮತ್ತು ಇನ್ನಿತರ ಸ್ಥಳದಲ್ಲಿ ಡಬಲ್ ಅನ್ನು ಬಳಸಲು ನಿಮ್ಮನ್ನು ಅನುಮತಿಸುವುದಿಲ್ಲ ಆ ಮೂಲಕ ನೀವು ಯಾವಾಗಲೂ ಸರಿಯಾದ ಬಳಕೆಯ ಮೌಲ್ಯವನ್ನು ಸರಿಯಾದ ಬಳಕೆಯ ಸ್ಥಳದಲ್ಲಿ ಬಳಸುತ್ತಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ಆದ್ದರಿಂದ ಖಂಡಿತವಾಗಿಯೂ ಸ್ಟ್ರಾಂಗ್ ಟೈಪಿಂಗ್ ಸ್ಟಾಟಿಕ್ ಟೈಪಿಂಗ್ ಕಾರ್ಯವಿಧಾನಗಳನ್ನು ಬಳಸಲಾಗುವುದಿಲ್ಲ ಏಕೆಂದರೆ ಸ್ಟಾಟಿಕಲಿ ನಿಮಗೆ ಎಲ್ಲಾ ಸಮಯದಲ್ಲೂ ಮೌಲ್ಯದ ಟೈಪ್ ತಿಳಿದಿಲ್ಲದಿರಬಹುದು ಆದ್ದರಿಂದ ಪೈಥಾನ್ ನಂತಹ ಭಾಷೆಗಳು ಬಹಳ ಸ್ಟ್ರಾಂಗ್ ಟೈಪ್ಅನ್ನು ಹೊಂದಿವೆ ಸಿ ಸಹ ಸ್ಟ್ರಾಂಗ್ ಟೈಪಿಂಗ್ ನಂತಹ ಒಂದು ತತ್ವವಾಗಿದೆ ಆದರೆ ನೀವು ಸಿ ಉಪವಿಭಾಗಗಳನ್ನು ಅರ್ಥಮಾಡಿಕೊಂಡಂತೆ ಕ್ಷಮಿಸಿ ಸಿ C ಬಲವಾದ ಟೈಪಿಂಗ್ ಹೊಂದಿದೆ ಮತ್ತು ಆದರೆ ಸಿ C ಸಹ ವೀಕ್ಲಿಟೈಪ್ಡ್ ಮಾಡಲಾದ ಇಡೀ ಸಿ ಅನ್ನು ಉಪವಿಭಾಗಗಳನ್ನಾಗಿ ಮಾಡುತ್ತದೆ ಇದು ಇಂಪ್ಲಿಸಿಟಿ ಕನ್ವರ್ಷನ್ಗೆ ಸಾಕಷ್ಟು ವ್ಯಾಪ್ತಿಯನ್ನು ಹೊಂದಿದೆಇದು ಸ್ಪಷ್ಟವಾಗಿ ವೈಡ್ ಸ್ಟಾರ್ ರೀತಿಯ ಪಾಯಿಂಟರ್ ಅನ್ನು ಒದಗಿಸಿದೆಇದು ವಿಭಿನ್ನ ನಿರ್ದಿಷ್ಟ ಪ್ರೋಗ್ರಾಮಿಂಗ್ ಸಂದರ್ಭಗಳನ್ನು ನೋಡಿಕೊಳ್ಳಲು ಯಾವುದೇ ಟೈಪ್ ವಿಲ್ಲದ ಪಾಯಿಂಟರ್ ಆಗಿದೆ ಆದ್ದರಿಂದ ಅವುಗಳು ಸಿ C ಅನ್ನು ವೀಕ್ಲಿಟೈಪ್ಡ್ ಆಗಿ ಮಾಡುತ್ತವೆ ಅಲ್ಲಿ ನೀವು ಸಿ ನಲ್ಲಿ ಮಾಡಬಹುದಾದ ಕೆಲಸಗಳನ್ನು ಮಾಡಬಹುದು ಆದರೆ ನಿಮ್ಮ ವೈಯಕ್ತಿಕ ಮಟ್ಟದಲ್ಲಿ ಅಥವಾ ಸಾಂಸ್ಥಿಕ ಮಟ್ಟದಲ್ಲಿ ನೀವು ನೀತಿಯನ್ನು ಮಾಡಿದರೆ ನೀವು ಸಿ C ನ ಶುದ್ಧ ರೂಪ ಒಬ್ಜೆಕ್ಟ್ ಓರಿಯಂಟೆಡ್ ಮತ್ತು ಸಿ C ನ ಸ್ಟ್ರಾಂಗಲಿ ಟೈಪ್ಡ್ ಭಾಗಗಳನ್ನು ಮಾತ್ರ ಬಳಸುತ್ತೀರಿ ಇನ್ನೂ ನೀವು ಎಲ್ಲಾ ಪ್ರೋಗ್ರಾಮಿಂಗ್ ಮಾಡಲು ಸಾಧ್ಯವಾಗುತ್ತದೆ ಆದರೆ ಅದನ್ನು ಬಳಸಲು ನಿಮಗೆ ಸ್ವಲ್ಪ ಕೌಶಲ್ಯ ಬೇಕಾಗುತ್ತದೆ ಮತ್ತು ಪೂರ್ವನಿಯೋಜಿತವಾಗಿ ಸಿ ನಿಮಗೆ ನೀಡುವ ಎಲ್ಲಾ ವೀಕ್ಲಿಟೈಪ್ಡ್ ಟೈಪ್ಗಳನ್ನು ನೀವು ಬಿಡಬೇಕಾಗುತ್ತದೆ ಆದ್ದರಿಂದ ಇವು 2 ಮೂಲ ವಿಭಿನ್ನ ವರ್ಗಗಳಾಗಿವೆ ಮತ್ತು ಪ್ರೋಗ್ರಾಮಿಂಗ್ ಭಾಷೆಗಳ ಮೂರನೇ ವರ್ಗವಿದೆ ಅದುವೆ ಅನ್ ಟೈಪ್ಡ್ ಅಲ್ಲಿ ನೀವು ಅದನ್ನು ಬಳಸುವವರೆಗೂ ಮೌಲ್ಯದ ಟೈಪ್ಅನ್ನು ನಿರ್ದಿಷ್ಟಪಡಿಸುವ ಅಗತ್ಯವಿಲ್ಲ ಅದನ್ನು ಬಳಸುವ ಸಮಯದಲ್ಲಿ ನೀವು ಈ ಟೈಪ್ ಎಂದು ಹೇಳುತ್ತೀರಿ ಆದ್ದರಿಂದ ಟೈಪ್ ಪ್ರೋಗ್ರಾಮ್ನಲ್ಲಿ ಗಮನಾರ್ಹವಾಗಿ ಉಳಿಯುವುದಿಲ್ಲ ಇದು ಪ್ರೋಗ್ರಾಮರ್ ಮನಸ್ಸಿನಲ್ಲಿ ಉಳಿಯುತ್ತದೆ ಆದ್ದರಿಂದ ಇವುಗಳು ಪ್ರೋಗ್ರಾಮ್ ಮಾಡಲು ಹೆಚ್ಚು ಕಷ್ಟಕರವಾದ ಭಾಷೆಗಳು ಮತ್ತು ಸಾಮಾನ್ಯವಾಗಿ ಒಬ್ಜೆಕ್ಟ್ ಓರಿಯಂಟೆಡ್ ವ್ಯವಸ್ಥೆಯನ್ನು ಇದರಲ್ಲಿ ಕೋಡ್ ಮಾಡಬೇಕು ಎಂದು ನಾವು ನಿರೀಕ್ಷಿಸುವುದಿಲ್ಲ ಉದಾಹರಣೆಗೆ ಯಾವುದೇ ರೀತಿಯ ಅಸೆಂಬ್ಲಿ ಭಾಷೆ ಅಸೆಂಬ್ಲಿ ಭಾಷೆಗಳನ್ನು ತಿಳಿದಿರುವ ಎಲ್ಲರಿಗೂ ಅರ್ಥವಾಗಿದ್ದರೆ ನೀವು ಅಸೆಂಬ್ಲಿ ಭಾಷೆಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ನೇರವಾಗಿ ಬಿಟ್ ಮಾದರಿಗಳೊಂದಿಗೆ ವ್ಯವಹರಿಸುತ್ತಿರುವಿರಿ ಮತ್ತು ಆದ್ದರಿಂದ ಯಾವುದೇ ನಿರ್ದಿಷ್ಟ ಟೈಪ್ಅನ್ನು ತಿಳಿದಿಲ್ಲ ಆದ್ದರಿಂದ ಆದರೆ ಇದು ಈ ಅನ್ ಟೈಪ್ ಮಾಡಿದ ಭಾಷೆಗಳನ್ನು ಸಂಪೂರ್ಣತೆಗಾಗಿ ಸೇರಿಸಿಕೊಳ್ಳುತ್ತಿದ್ದೇನೆ ನಾವು ಇದನ್ನು ಸಾಮಾನ್ಯವಾಗಿ ಉಲ್ಲೇಖಿಸುವುದಿಲ್ಲ ಆದ್ದರಿಂದ ಪ್ರೋಗ್ರಾಮಿಂಗ್ ಭಾಷೆಗಳು ಈ ವಿಭಿನ್ನ ರೀತಿಯ ವರ್ಗೀಕರಣವನ್ನು ನೀಡಿದ್ದರಿಂದ ನಾವು ಸ್ಟ್ರಾಂಗಲಿ ಟೈಪ್ಡ್ ವೀಕ್ಲಿಟೈಪ್ಡ್ ಮತ್ತು ನಾವು ಸ್ಟಾಟಿಕಲಿ ಟೈಪ್ಡ್ ಮತ್ತು ಡೈನಾಮಿಕಲಿ ಟೈಪ್ಡ್ ಭಾಷೆಗಳನ್ನು ಹೊಂದಿದ್ದೇವೆ ಮತ್ತು ಅದರ ವಿಭಿನ್ನ ಸಂಯೋಜನೆಗಳು ಇವೆಭಾಷೆಯನ್ನು ಸ್ಟಾಟಿಕಲಿ ಟೈಪ್ಡ್ ಮತ್ತು ಸ್ಟ್ರಾಂಗಲಿ ಟೈಪ್ಡ್ ಸ್ಟಾಟಿಕಲಿ ಟೈಪ್ಡ್ ಮತ್ತು ವೀಕ್ಲಿಟೈಪ್ಡ್ ಮತ್ತು ಹೀಗೆ ಹಲವು ಮತ್ತು ಸಿ C ಒಂದು ಮಿಶ್ರ ಗಡಿಯಲ್ಲಿ ಬರುತ್ತದೆ ಅಲ್ಲಿ ನಾನು ಹೆಚ್ಚಾಗಿ ಹೇಳಿದಂತೆ ಅದನ್ನು ಸ್ಟಾಟಿಕಲಿ ಟೈಪ್ಡ್ ಮಾಡಲಾಗಿದೆ ಪಾಲಿಮಾರ್ಫಿಸಂ ಗೆ ಅದು ಡೈನಾಮಿಕಲಿ ಟೈಪ್ಡ್ ಆಗುತ್ತದೆ ಹೆಚ್ಚಾಗಿ ಇದನ್ನು ಸ್ಟ್ರಾಂಗಲಿ ಟೈಪ್ಡ್ ಮಾಡಲಾಗಿದೆ ಆದರೆ ನೀವು ಸಿ C ಒಳಗೆ ಶುದ್ಧ ಸಿ ರಚನೆಯನ್ನು ಬಳಸಿದರೆ ನೀವು ಸಿ C ನ ವೀಕ್ಲಿಟೈಪ್ಡ್ ಪ್ರದೇಶಕ್ಕೆ ವ್ಯಾಪಾರ ಮಾಡುತ್ತೀರಿ ಟೈಪಿಂಗ್ ಸನ್ನಿವೇಶದಲ್ಲಿ ನೀವು ತಿಳಿದುಕೊಳ್ಳಲು ಪ್ರಾರಂಭಿಸಬೇಕಾದ ಮತ್ತೊಂದು ಪರಿಕಲ್ಪನೆಯನ್ನು ಪಾಲಿಮಾರ್ಫಿಸಂ ಎಂದು ಕರೆಯಲಾಗುತ್ತದೆ ಪಾಲಿಮಾರ್ಫಿಸಂ ಹೆಸರಿನಂತೆ ಮೂಲತಃ ಇಲ್ಲಿ ಎರಡು ಭಾಗಗಳನ್ನು ಹೊಂದಿವೆ ಪಾಲಿ ಎಂಬುದು ಒಂದು ಭಾಗ ಒಂದೆ ಪದದಲ್ಲಿ ಹಲವು ಎಂದು ಹೇಳಬಹುದು ಮಾರ್ಫ್ ಎಂದರೆ ಬದಲಾವಣೆ ಆದ್ದರಿಂದ ಪಾಲಿಮಾರ್ಫಿಸಂ ಮೂಲತಃ ಬದಲಾವಣೆಯೊಂದಿಗೆ ಕೆಲಸ ಮಾಡುವ ಕಾರ್ಯವಿಧಾನವಾಗಿದೆ ಆದ್ದರಿಂದ ಡೈನಾಮಿಕ್ ಟೈಪಿಂಗ್ ಪರಸ್ಪರ ಇನ್ಹೇರಿಟನ್ಸ್ ನೊಂದಿಗೆ ಸಂವಹನ ನಡೆಸಿದಾಗ ಅದು ಅಸ್ತಿತ್ವಕ್ಕೆ ಬರುತ್ತದೆ ಇದು ಹೈರಾರ್ಖಿ ಯ ಒಂದು ಭಾಗವಾಗಿ ಇನ್ಹೇರಿಟನ್ಸ್ ಬಗ್ಗೆ ಮಾತನಾಡಿದೆನಾವು ಒಂದೇ ಇನ್ಹೇರಿಟನ್ಸ್ ಬಗ್ಗೆ ಮಾತನಾಡಿದ್ದೇವೆ ನಾವು ಬಹುಮಟ್ಟದ ಇನ್ಹೇರಿಟನ್ಸ್ ಬಗ್ಗೆ ಮಾತನಾಡಿದ್ದೇವೆ ಆದ್ದರಿಂದ ನೀವು ಆ ರೀತಿಯ ಒಬ್ಜೆಕ್ಟ್ ಮಾಡೆಲ್ಗಳನ್ನು ಭಾಷೆಗೆ ಕೋಡ್ ಮಾಡಲು ಬಯಸಿದಾಗ ಒಬ್ಜೆಕ್ಟ್ ಓರಿಯಂಟೆಡ್ ಭಾಷೆಯಲ್ಲಿ ಇರಲು ನಮಗೆ ಇನ್ಹೇರಿಟನ್ಸ್ ಅಗತ್ಯವಿರುತ್ತದೆ ಆದರೆ ಅದರೊಂದಿಗೆ ನೀವು ಇನ್ಹೇರಿಟನ್ಸ್ ಮಾಡೆಲ್ ಡೈನಾಮಿಕ್ ಟೈಪಿಂಗ್ಅನ್ನು ಸಹ ಹೊಂದಿದ್ದರೆ ನಿರ್ದಿಷ್ಟ ಒಬ್ಜೆಕ್ಟ್ ಯಾವುದು ಎಂದು ಕಂಪೈಲ್ ಮಾಡುವ ಸಮಯದಲ್ಲಿ ನಿಮಗೆ ತಿಳಿದಿಲ್ಲದಿದ್ದರೆಇದು ಯಾವ ಕ್ಲಾಸ್ಗೆ ಸೇರಿದೆನಂತರ ನಾನು ಅದನ್ನು ಡೈನಾಮಿಕಲಿ ಪರಿಹರಿಸಬೇಕಾಗಿದೆ ನಂತರ ನೀವು ಡೈನಾಮಿಕ್ ಟೈಪಿಂಗ್ ಅನ್ನು ಬಳಸಬೇಕಾಗುತ್ತದೆ ಮತ್ತು ನೀವು ಈ 2 ಅನ್ನು ಸಂಯೋಜಿಸಿದಾಗ ನಿಮಗೆ ಪಾಲಿಮಾರ್ಫಿಸಂ ಇರುತ್ತದೆ ಸಿC ನೈಸರ್ಗಿಕವಾಗಿ ಪಾಲಿಮಾರ್ಫಿಸಂ ಗೆ ಬಲವಾದ ಚೌಕಟ್ಟನ್ನು ನೀಡುತ್ತದೆ ಮತ್ತು ಜಾವಾ ಕೂಡ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ಗೆ ಉತ್ತಮ ವಾಹನಗಳಾಗಿ ಪರಿಣಮಿಸುತ್ತದೆ ಪ್ರಕೃತಿಯಲ್ಲಿ ಮೋನೋಮೊರ್ಪಿಕ್ ಭಾಷೆಗಳಿವೆ ಅದು ಅಂತಹ ನಡವಳಿಕೆಯನ್ನು ಪ್ರೋತ್ಸಾಹಿಸಲು ಅನುಮತಿಸುವುದಿಲ್ಲ ಅವು ಸ್ಟ್ರಾಂಗಲಿ ಮತ್ತು ಸ್ಟಾಟಿಕಲಿ ಟೈಪ್ಡ್ ಭಾಷೆಗಳಾಗಿವೆ ಆದ್ದರಿಂದ ಈ ಭಾಗದಲ್ಲಿ ತೀರ್ಮಾನಿಸಲು ದಯವಿಟ್ಟು ನೆನಪಿಡಿ ಅಬ್ಸ್ಟ್ರಾಕ್ಟ್ಷನ್ ನಂತರ ಪಾಲಿಮಾರ್ಫಿಸಂ ಕೂಡ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ನ ಅತ್ಯಂತ ಶಕ್ತಿಶಾಲಿ ವೈಶಿಷ್ಟ್ಯವಾಗಿದೆ ಆದ್ದರಿಂದ ಒಬ್ಜೆಕ್ಟ್ ಪ್ರೋಗ್ರಾಮಿಂಗ್ ಭಾಷೆ ಒದಗಿಸಬೇಕಾದ 2 ಉನ್ನತ ವೈಶಿಷ್ಟ್ಯಗಳು ಯಾವುವು ಎಂಬ ಪ್ರಶ್ನೆಯನ್ನು ನೀವು ಈಗ ಎದುರಿಸುತ್ತಿದ್ದರೆ ಅವುಗಳಲ್ಲಿ ಎಲ್ಲಾ ಒಬ್ಜೆಕ್ಟ್ ಮಾಡೆಲ್ಗಳನ್ನು ನೀವು ಸುಲಭವಾಗಿ ಅರಿತುಕೊಳ್ಳಬಹುದು ಇದು ಸಂಖ್ಯೆ 1 ಆಗಿರುತ್ತದೆ ನೀವು ಈಗಾಗಲೇ ಅಧ್ಯಯನ ಮಾಡಿದ ಅಮೂರ್ತತೆಯಾಗಿರಬಹುದು ಈಗ ನೀವು ಪಾಲಿಮಾರ್ಫಿಸಂ ಅನ್ನು ಪರಿಚಯಿಸುತ್ತಿದ್ದೀರಿ ಅದು ಚಾಲನಾ ಸಮಯದಲ್ಲಿ ಇನ್ಹೇರಿಟನ್ಸ್ ಹೈರಾರ್ಖಿ ಅನ್ನು ಟೈಪ್ ಮಾಡುತ್ತಿದೆ ಇಲ್ಲಿ ಏನು ಮಾತನಾಡುತ್ತಿದ್ದೇನೆಂದು ನಿಮಗೆಲ್ಲರಿಗೂ ಸಂಪೂರ್ಣವಾಗಿ ಅರ್ಥವಾಗದಿರಬಹುದು ಆದರೆ ಚಿಂತಿಸಬೇಡಿ ನಾವು ಈ ಕೋರ್ಸ್ನತ್ತ ಸಾಗುತ್ತಿರುವಾಗ ನೀವು ಈ ಪಾಲಿಮಾರ್ಫಿಸಂ ಪಾಲಿಮಾರ್ಪಿಕ್ ನಡವಳಿಕೆಗಳ ಬಗ್ಗೆ ಮಾತನಾಡುತ್ತೀರಿ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ ಅಲ್ಲಿ ಇದರ ಬಳಕೆಯನ್ನು ತಿಳಿಯುತ್ತೀರಿ ಮತ್ತಷ್ಟು ನೀವು ಈ ಕನ್ಕರೆನ್ಸಿ ಬಗ್ಗೆ ಮಾತನಾಡಲು ಬಯಸುತ್ತೀರಿ ನಾವು ವಿರಾಮ ತೆಗೆದುಕೊಂಡು ಅದರ ಬಗ್ಗೆ ಮಾತನಾಡುತ್ತೇವೆ